ಆದ್ದರಿಂದ ಇದು ಪ್ರಚೋದನೆಯ ಪ್ರತಿಕ್ರಿಯೆಗಳ ಬಗ್ಗೆ ಆಸಕ್ತಿದಾಯಕ ವಿಷಯವಾಗಿದೆ ಮತ್ತು ಪರ್ಯಾಯ ಪ್ರಾತಿನಿಧ್ಯಗಳು ಸಹ ಸಾಧ್ಯವಿದೆ ಆದ್ದರಿಂದ ನಾವು ಏನು ಪಡೆದುಕೊಂಡಿದ್ದೇವೆ ನಾವು ಮುಚ್ಚಿದ ಮಾದರಿ ಪರಿಹಾರವನ್ನು ಸರಿಯಾಗಿ ಪಡೆದುಕೊಂಡಿದ್ದೇವೆ ಮೇಲಾಗಿ ನಾನು ನಿಮಗೆ ಒಂದು ವಿಷಯವನ್ನು ತೋರಿಸಲು ಬಯಸುತ್ತೇನೆ ನಾನು ಈ ಕಾರ್ಯವನ್ನು ಇಲ್ಲಿ ನಕ್ಷೆ ಮಾಡಲು ಬಯಸಿದರೆ ಅದು ಹೇಗಿರುತ್ತದೆ ಆದ್ದರಿಂದ ಅದನ್ನು ಇಲ್ಲಿಯೇ ನಕ್ಷೆಯಾ ಮೂಲಕ ಮಾಡಿ ನೋಡೋಣ ಆದ್ದರಿಂದ ಇದು ನನ್ನ ಎಕ್ಸ್ ಅಕ್ಷರೇಖೆ ಮತ್ತು ಇದು ಎಂದು ಹೇಳೋಣ ಇದು ನನ್ನ ಶೂನ್ಯ ಆದ್ದರಿಂದ ಅದು ಹೇಗಿರುತ್ತದೆ ಎರಡೂ ಸರಳ ರೇಖೆಗಳು ಇಳಿಮುಖ ಋಣಾತ್ಮಕ ಅಥವಾ ಧನಾತ್ಮಕವಾಗಿದೆಯೇ ವಿದ್ಯಾರ್ಥಿ ಋಣಾತ್ಮಕ ನಕಾರಾತ್ಮಕ ಏಕೆಂದರೆ ಆದ್ದರಿಂದ ಅದು ಒಂದು ಸಾಲು ಈ ರೀತಿ ನೇರವಾಗಿ ಕೆಳಗೆ ಹೋಗುವುದು ಇನ್ನೊಂದು ಪದ ಒಂದು ಭಾಗಿಸು ಒಂದು ಆದ್ದರಿಂದ ಇನ್ನೊಂದು ಪದ x' ಮತ್ತು ಸಹ ಋಣಾತ್ಮಕ ಆದರೆ ಇದು ಮತ್ತೆ ನೇರ ರೇಖೆ ಮತ್ತು ನೇರ ರೇಖೆಯ ಇಳಿಮುಖ ವಿದ್ಯಾರ್ಥಿ ಸರಿ ಆದ್ದರಿಂದ ಅದು ಇದೆ ಆದರೆ ಅದು ಸಕಾರಾತ್ಮಕ ಸರಿಯಾಗಲಿದೆ ಆದ್ದರಿಂದ ಇದು ಇಲ್ಲಿ ಹೆಚ್ಚುತ್ತಿರುವ ಕಾರ್ಯವಾಗಲಿದೆ ಎಂದರೆ ಎಲ್ಲರೂ ಒಪ್ಪುತ್ತಾರೆ ವಿದ್ಯಾರ್ಥಿ ಸರ್ ಆದ್ದರಿಂದ ನೀವು ಏನು ಪಡೆಯುತ್ತೀರಿ ಎಂದು ನೀವು ಪರೀಕ್ಷಿಸಿ ತಾಳೆ ನೋಡಿ ಮಾಡಬಹುದು ನೀವು ಎರಡೂ ಕಡೆಗಳಲ್ಲಿ ಒಂದೇ ರೀತಿಯ ಸಂಬಂಧವನ್ನು ಪಡೆಯುತ್ತೀರಿ ಮತ್ತು ಅದು ನಕಾರಾತ್ಮಕ ಪ್ರಮಾಣವಾಗಿದೆ ಆದ್ದರಿಂದ ನಾನು ಸರಿಯಾಗಿ ನಿರಂತರವಾಗಿ ಕಾಣುವ ಕಾರ್ಯವನ್ನು ಪಡೆದುಕೊಂಡಿದೆ ವಿದ್ಯಾರ್ಥಿ ಇದರರ್ಥ ಜಿ ಒಂದು ಸೀಮಿತ ಮೌಲ್ಯವನ್ನು ಹೊಂದಿದೆ ಮತ್ತು ಏಕತ್ವವಿಲ್ಲ ಜಿ ಯಲ್ಲಿ ಏಕತ್ವವಿಲ್ಲ ಆದರೆ ಜಿ ಅನ್ನು ನೋಡಿ ಜಿ ಎರಡೂ ಬದಿಗಳಲ್ಲಿ ಅದು ನಿರಂತರವಾಗಿರುತ್ತದೆ ಆದರೆ ಎಡಗೈಯಲ್ಲಿ ಜಿ ನ ಉತ್ಪನ್ನ ಮತ್ತು ಬಲಗೈಯಲ್ಲಿ ಜಿ ಉತ್ಪನ್ನವನ್ನು ನೋಡಿ ಈ ಸಂಬಂಧದಲ್ಲಿ ನಾವು ನೋಡಿದ ಉತ್ಪನ್ನ ಹಕ್ಕಿನಲ್ಲಿ ಸ್ಥಗಿತವಿದೆ ಉತ್ಪನ್ನವು ಸ್ಥಗಿತವಾಗಿದೆ ಆದ್ದರಿಂದ ನಾನು ಇಲ್ಲಿಗೆ ಬಂದಿರುವ ಪರಿಹಾರವನ್ನು ನೋಡುವುದರಿಂದ ಇದು ನಿರಂತರವಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನೀವು ಹೇಳಬಹುದು ಅದು ಈ ರೀತಿಯಾಗಿ ಸೀಮಿತ ಶಕ್ತಿಯನ್ನು ಹೊಂದಿದೆ ಅಪಾರ ಸೀಮಿತ ಶಕ್ತಿಯ ಯಾವುದೇ ವಕ್ರತೆಗಳಿಲ್ಲ ಸರಿ ಆದ್ದರಿಂದ ಸೀಮಿತ ಶಕ್ತಿ ಸಂಕೇತಗಳು ಸಹ ಅವು ವರ್ಗ ಸಂಯೋಜನೆ ಆದ್ದರಿಂದ ವರ್ಗ ಸಂಯೋಜಿಸಬಹುದಾದ ಸಂಕೇತಗಳ ಉತ್ತಮ ಆಸ್ತಿ ಯಾವುದು ಮತ್ತೆ ನಾವು ಇದನ್ನು ಸಂಕೇತಗಳು ಮತ್ತು ವ್ಯವಸ್ಥೆಗಳಲ್ಲಿ ಅಧ್ಯಯನ ಮಾಡುತ್ತೇವೆ ಇದು ಮುಚ್ಚಿದ ಕಾರ್ಯಕ್ಷೇತ್ರ ಶೂನ್ಯದಿಂದ ಒಂದರ ಮೇಲಿರುತ್ತದೆ ಸರಿ ಆದ್ದರಿಂದ ಈ ಜಿ ಬರೆಯುವ ಒಂದು ಸಂಭಾವ್ಯ ಮಾರ್ಗ ಯಾವುದು ನಾನು ಅದನ್ನು ಫೋರಿಯರ್ ಸರಣಿಯಂತೆ ಬರೆಯಬಹುದೇ ಸರಿ ವ್ಯಾಪ್ತಿ ಸೊನ್ನೆ ಇಂದ ಒಂದು ರವರೆಗೆ ಸಿಗ್ನಲ್ ಸೀಮಿತ ಶಕ್ತಿಯನ್ನು ಹೊಂದಿದೆ ಅದು ಫೋರಿಯರ್ ಸರಣಿಯಿಂದ ಪ್ರತಿನಿಧಿಸಲ್ಪಡಬೇಕು ಫೋರಿಯರ್ ಸರಣಿ ಎಂದರೇನು ವಿಭಿನ್ನ ಪುನರಾವರ್ತನಗಳ ಸೈನ್ಗಳು ಮತ್ತು ಕೊಸೈನ್ಗಳ ರೇಖೀಯ ಸಂಯೋಜನೆ ಈಗ ಈ ಸಂದರ್ಭದಲ್ಲಿ ಪುನರಾವರ್ತನವು ಪ್ರಾದೇಶಿಕ ಪುನರಾವರ್ತನ ಬಲವಾಗಿದೆ ಸ್ಟ್ರಿಂಗ್ ಈ ರೀತಿಯಾಗಿರಬಹುದು ಅದು ಹೀಗಿರಬಹುದು ಅಥವಾ ಈ ಹಕ್ಕಿನಂತಹ ಪೂರ್ಣಾಂಕ ಗುಣಾಕಾರಗಳು ನಿಮಗೆ ತಿಳಿದಿರುತ್ತವೆ ಆದ್ದರಿಂದ ಯಾವ ಪದಗಳು ಶೂನ್ಯವಾಗಿರುತ್ತದೆ ಎಂದು ನಿಮಗೆ ಏನಾದರೂ ಹೇಳಬಹುದೇ ಗಡಿ ಪರಿಸ್ಥಿತಿಗಳನ್ನು ನೋಡುವ ಮೂಲಕ ಇದು ನನ್ನ ಶೂನ್ಯ ಮತ್ತು ಇದು ನನ್ನ ಒಂದು ಆಗಿದೆ ವಿದ್ಯಾರ್ಥಿ ಹೌದು ಸರ್ ಶೂನ್ಯೇತರ ವಿದ್ಯಾರ್ಥಿ ಶೂನ್ಯ ನಿಖರವಾಗಿ ಅವು ಸೈನ್ ಪದಗಳಾಗಿರುತ್ತವೆ ಏಕೆಂದರೆ ಕೊಸೈನ್ ಪದಗಳು ಶೂನ್ಯ ಮತ್ತು ಒಂದು ಶೂನ್ಯೇತರ ವೈಶಾಲ್ಯವನ್ನು ಹೊಂದಿರುತ್ತವೆ ಆದ್ದರಿಂದ ಇದು ಶೂನ್ಯದಿಂದ ಒಂದಕ್ಕೆ ಹೊಂದಿಕೊಳ್ಳಲಿದೆ ಎಂದು ನಾನು ನೇರವಾಗಿ ಹೇಳಬಲ್ಲೆ ಅದು ಸೈನ್ ಕಾರ್ಯವಾಗಿರಬೇಕು ಆದ್ದರಿಂದ ನಾನು ಇದನ್ನು ಫೋರಿಯರ್ ಸರಣಿಯ ನಂತೆ ಬರೆಯಬಹುದು ಅದು ಉತ್ತಮವಾಗಿದೆ ಈಗ ಎಡಗೈಯಲ್ಲಿ ನಾನು x ಮತ್ತು ನ ಕಾರ್ಯವನ್ನು ಹೊಂದಿದ್ದೇನೆ ಬಲಗೈ ಕೇವಲ x ನ ಕಾರ್ಯವೆಂದು ತೋರುತ್ತದೆ ಆದ್ದರಿಂದ ಅವಲಂಬನೆ ಎಲ್ಲಿಂದ ಬರುತ್ತದೆ ವಿದ್ಯಾರ್ಥಿ ಗುಣಾಂಕಗಳು ಗುಣಾಂಕಗಳು ಗುಣಾಂಕಗಳು ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದನ್ನು ಈ ಸರಿ ಎಂದು ಬರೆಯೋಣ ಇದು ಪ್ರತಿನಿಧಿಸುವ ಅತ್ಯಂತ ಸಾಮಾನ್ಯವಾದ ಮಾರ್ಗವಾಗಿದೆ ಏಕೆಂದರೆ ಇದು ನಾನು ಸರಿ ಎಂದು ಚದರ ಸಂಯೋಜಿಸಬಹುದಾದ ಸಂಕೇತವಾಗಿದೆ ಈಗ ಮುಂದಿನ ಹಂತವೆಂದರೆ ಇವು ಯಾವುದು ಸರಿ ಎಂದು ಕಂಡುಹಿಡಿಯುವುದು ಆದ್ದರಿಂದ ನನಗೆ ಭೇದಾತ್ಮಕ ಸಮೀಕರಣವಿದೆ ಹಾಗಾದರೆ ನಾನೇನು ಮಾಡಲಿ ಅದನ್ನು ಬದಲಿ ಮಾಡಿ ಆದ್ದರಿಂದ ಎರಡನೇ ಉತ್ಪನ್ನ ಯಾವುದು ಆದ್ದರಿಂದ ಸೈನ್ನ ಮೊದಲ ಉತ್ಪನ್ನವು ನನಗೆ ನೀಡುತ್ತದೆ ವಿದ್ಯಾರ್ಥಿ ಕಾಸ್ ಕಾಸ್ ಇನ್ನೂ ಒಂದು ಉತ್ಪನ್ನವು ನನಗೆ ನೀಡುತ್ತದೆ ಸೈನ್ ಹಕ್ಕು ಏಕೆಂದರೆ ನಾನು ಪ್ರತಿಯೊಂದು ಪದಗಳಿಗೆ ಒಂದೊಂದಾಗಿ ಅನ್ವಯಿಸಬಹುದು ಆದ್ದರಿಂದ ಎಡಗೈ ಸಂಕಲನವಾಗಿ ಉಳಿಯುತ್ತದೆ ಏನ್ ನ್ ಅನಂತಕ್ಕೆ ಒಂದಕ್ಕೆ ಸಮಾನವಾಗಿರುತ್ತದೆ ಮತ್ತು ನಾನು ಏನು ಪಡೆಯಬೇಕು ವಿದ್ಯಾರ್ಥಿ ಸರಿ ಫೋರಿಯರ್ ಸರಣಿಯಲ್ಲಿ ನಾವು ಕಲಿತ ಎಲ್ಲಾ ತಂತ್ರಗಳನ್ನು ಅನ್ನು ಕಂಡುಹಿಡಿಯಲು ನಾನು ಇಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿ ನನಗೆ ಸಹಾಯ ಮಾಡುವುದಿಲ್ಲ ವಿದ್ಯಾರ್ಥಿ ನೀವು ಗುಣಿಸಬಹುದು ಯಾವುದರಿಂದ ಗುಣಿಸಿ ವಿದ್ಯಾರ್ಥಿ ದಿ ಇಲ್ಲ ವಿದ್ಯಾರ್ಥಿ ಡೆಲ್ಟಾ ಸೈನ್ ಇಲ್ಲ ಫೋರಿಯರ್ ಸರಣಿ ಹೌದು ಅವರು ಸರಿಯಾದ ಉತ್ತರವನ್ನು ಹೊಂದಿದ್ದಾರೆ ವಿದ್ಯಾರ್ಥಿ ನಿಖರವಾಗಿ ಸೈನ್ ಬಲದ ನಡುವೆ ಆರ್ಥೋಗೊನಾಲಿಟಿ ಆದ್ದರಿಂದ ನಾನು ಹೊಂದಿರುವ ಸಂಬಂಧವು ಇಲ್ಲಿದೆ ನಾನು ಇದನ್ನು ತೆಗೆದುಕೊಂಡರೆ ಮತ್ತು ಈ ಎರಡು ಈ ಮಧ್ಯಂತರದಲ್ಲಿ ಆರ್ಥೋಗೋನಲ್ ಕಾರ್ಯಗಳಾಗಿವೆ ಆದ್ದರಿಂದ ಆರ್ಥೋಗೊನಾಲಿಟಿ ಇದು ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ನಾನು m n ಆಗಿದ್ದರೆ ನೀವು 1 2 ಮತ್ತು ಆಗಿದ್ದರೆ ಸೊನ್ನೆ ಅನ್ನು ಪಡೆಯುವ ಲೆಕ್ಕಾಚಾರವನ್ನು ನಾನು ಮಾಡಿದ್ದೇನೆ ವಿದ್ಯಾರ್ಥಿ ಸರಿ ಆದ್ದರಿಂದ ನಾನು ಎರಡೂ ಬದಿಗಳನ್ನು ನಿಂದ ಗುಣಿಸಬಹುದು ಮತ್ತು ನಂತರ ಸೊನ್ನೆ ಇಂದ ಒಂದನ್ನು ಬಲಕ್ಕೆ ಸಂಯೋಜಿಸಬಹುದು ಆದ್ದರಿಂದ ಬಲ ಬದಿಯಲ್ಲಿ ಏನಾಗುತ್ತದೆ ಆದ್ದರಿಂದ ನಾವು ಎಡಬದಿಯಿಂದ ಪ್ರಾರಂಭಿಸೋಣ ಎಡಗೈ ಏನಾಗುತ್ತದೆ ಯಾವ ಪದವು ಉಳಿಯುತ್ತದೆ ನಾನು ಈ ಸಮೀಕರಣದ ಎರಡೂ ಬದಿಗಳಲ್ಲಿ ನಿಂದ ಗುಣಿಸುತ್ತಿದ್ದೇನೆ ಮತ್ತು ಸೊನ್ನೆ ಇಂದ ಒಂದನ್ನು ಸಂಯೋಜಿಸುತ್ತಿದ್ದೇನೆ ಯಾವ ಪದವು ಉಳಿದಿದೆ ವಿದ್ಯಾರ್ಥಿ ಸಮಯ ನೋಡಿ 0700 m am ಸರಿ ಆದ್ದರಿಂದ ಎಡಬದಿಯಲ್ಲಿ ಸರಿಯಾಗಿರುತ್ತದೆ ಮತ್ತು ಬಲಬದಿಯಲ್ಲಿ ನನಗೆ ಏನು ಕೊಡಲಿದೆ ವಿದ್ಯಾರ್ಥಿ ಆದ್ದರಿಂದ ಹಾಗಾಗಿ ನನ್ನ am ಸಿಕ್ಕಿದೆ ಸರಿ ಆದ್ದರಿಂದ ನನ್ನ ಸಿಕ್ಕಿದೆ ಮತ್ತು ನಂತರ ನಾನು ಏನು ಮಾಡಬೇಕು ನಾನು ಅದನ್ನು ಮತ್ತೆ ಈ ಸಂಬಂಧಕ್ಕೆ ಪ್ಲಗ್ ಮಾಡುತ್ತೇನೆ ಈ ಸಮೀಕರಣದಲ್ಲಿ ತಿಳಿದಿಲ್ಲದ ಏಕೈಕ ವಿಷಯವೆಂದರೆ ನಾನು ಈಗ ಮೌಲ್ಯಮಾಪನ ಮಾಡಿದ ans ಆದ್ದರಿಂದ ನಾನು ಏನು ಪಡೆಯುತ್ತೇನೆ ಇದು ಅಂತಿಮ ಸಂಬಂಧದ ಹಕ್ಕು ಆದ್ದರಿಂದ ಇಲ್ಲಿ ನೀವು ಎಲ್ ಅನ್ನು ರದ್ದುಗೊಳಿಸಿದ್ದೀರಾ ಎಂದು ನೋಡಬಹುದು ಆದ್ದರಿಂದಲೇ ಇದು ಎರಡೂ ಪದಗಳು ಇಲ್ಲಿಗೆ ಮುಗಿದಿದೆ ಆದ್ದರಿಂದ ಈಗ ನಾನು ಈ ರೂಪವನ್ನು ಏಕೆ ಆರಿಸಬೇಕು ಎಂದು ನಾನು ಕೇಳಿರಬಹುದು ಇದು ತುಂಬಾ ಸಂಕೀರ್ಣವಾಗಿದೆ ಇಲ್ಲಿ ನನ್ನ ಹಿಂದಿನ ರೂಪಕ್ಕಿಂತ ಈ ಸರಳವಾದ ಸರಿಯಾದ್ದನ್ನು ನೋಡಲಿಲ್ಲ ಇದು ಈ ಸರಿಗಿಂತ ಹೆಚ್ಚು ಸರಳವಾಗಿದೆ ಆದ್ದರಿಂದ ನಿಮಗೆ ಹೇಗೆ ಗೊತ್ತು ಮತ್ತು ಇದನ್ನು ನಾವು ಈ ಮಾಡ್ಯೂಲ್ ಅನ್ನು ಈ ಚರ್ಚೆಯೊಂದಿಗೆ ಇಲ್ಲಿಗೆ ಕೊನೆಗೊಳಿಸುತ್ತೇವೆ ಯಾವ ರೂಪವನ್ನು ಆರಿಸಬೇಕೆಂದು ನಿಮಗೆ ಹೇಗೆ ಗೊತ್ತು ಆದ್ದರಿಂದ ಇದು ಸರಣಿಯ ರೂಪವಾಗಿದೆ ಮತ್ತು ಅದು ನಾವು ಯಾವ ರೂಪವನ್ನು ಆರಿಸಬೇಕು ಎಂಬುದು ಒಂದು ಮುಚ್ಚಿದ ರೂಪವಾಗಿದೆ ವಿದ್ಯಾರ್ಥಿ ಎಕ್ಸ್ನ ಯಾವ ರೂಪ ನಿಖರವಾಗಿ ಹೇಳುವುದಾದರೆ ಅಂತಿಮ ಪರಿಹಾರವನ್ನು ಇಲ್ಲಿ ಜಿ ಮತ್ತು ಎಫ್ನ ಅವಿಭಾಜ್ಯವಾಗಿ ನೀಡಲಾಗಿದೆ ಎಂಬುದನ್ನು ನೆನಪಿಡಿ ಈಗ ಎಫ್ ಒಂದು ಅಥವಾ ಇನ್ನೊಂದರ ಪ್ರಕಾರವನ್ನು ಅವಲಂಬಿಸಿ ಮೌಲ್ಯಮಾಪನ ಮಾಡುವುದು ಸುಲಭವಾಗುತ್ತದೆ ಉದಾಹರಣೆಗೆ ಕ್ಯಾಪಿಟಲ್ ಎಫ್ ಅಲ್ಲಿ ರೂಪದಲ್ಲಿದ್ದರೆ ಆ ಏಕೀಕರಣವು ತುಂಬಾ ಸರಳವಾಗಿದೆ ಅದು ಆರ್ಥೋಗೊನಾಲಿಟಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಏಕೀಕರಣವು ಸರಳವಾಗಿದೆ ಇಲ್ಲಿ ಎಲ್ಲಾ ಪದಗಳು ಅಳಿಸಿಹೋಗುತ್ತದೆ ನನ್ನಲ್ಲಿ ಒಂದು ಪದವು ಉಳಿದೀರುತ್ತದೆ ಅದು ನಿಖರವಾದ ಲೆಕ್ಕಾಚಾರವಾಗಿರುತ್ತದೆ ಮತ್ತೊಂದೆಡೆ ನಾನು ಹಿಂದಿನ ರೂಪವನ್ನು ಬಳಸಿದರೆ ನಾನು x ನ ಏಕೀಕರಣವನ್ನು ಮಾಡಬೇಕು Sin ನಿಂದ ಗುಣಿಸಿದಾಗ ಮತ್ತು ಆ ಎಲ್ಲಾ ಏಕೀಕರಣವು ನನಗೆ ಒಂದೇ ಉತ್ತರವನ್ನು ನೀಡುತ್ತದೆ ಏಕೆಂದರೆ ಅದೇ ಸರಿಯಾದ ಕಾರ್ಯ ಆದರೆ ಈ ಅಂತಿಮ ಸ್ಲೈಡ್ನಿಂದ ಟೇಕ್ ಹೋಮ್ ಸಂದೇಶವನ್ನು ಇಲ್ಲಿ ನೀಡಲಾಗಿದೆ ಗ್ರೀನ್ ಕಾರ್ಯಗಳು ಬಹು ಪ್ರಾತಿನಿಧ್ಯಗಳನ್ನು ಮುಚ್ಚಿದ ರೂಪ ಅಥವಾ ಸರಣಿಯನ್ನು ಹೊಂದಿರಬಹುದು ಕೈಯಲ್ಲಿರುವ ಸಮಸ್ಯೆಯನ್ನು ಅವಲಂಬಿಸಿ ನೀವು ಆ ರೂಪವನ್ನು ಆರಿಸಿಕೊಳ್ಳಬೇಕು ಮೂಲ ಕಲ್ಪನೆಯೆಂದರೆ ನೀವು ಲೆಕ್ಕಾಚಾರಗಳನ್ನು ಕಡಿಮೆ ಮಾಡಲು ಬಯಸುತ್ತೀರಿ ಆದ್ದರಿಂದ ಅದನ್ನು ಸಾಧಿಸಲು ನಮಗೆ ಏನಾದರೂ ಸಹಾಯ ಮಾಡುತ್ತದೆ ಹೌದು ಏಕೆಂದರೆ ಈ ಸಾಲು ಎಕ್ಸ್ ನಲ್ಲಿರುವುದರಿಂದ ಮಾತ್ರ ಸರಿಯಾಗಿರುತ್ತದೆ ಆದ್ದರಿಂದ ಇದು ಎಕ್ಸ್ ಪದದಲ್ಲಿ ಫೋರಿಯರ್ ಸರಣಿಯಾಗಿರಬೇಕು ಅದು ಕೆಲವು ಗುಣಾಂಕಗಳೊಂದಿಗೆ ಮಾತ್ರ ಎಕ್ಸ್ ಅನ್ನು ಅವಲಂಬಿಸಬಾರದು ಆದ್ದರಿಂದ ಉಳಿದಿರುವುದು ಮಾತ್ರ ಆದ್ದರಿಂದ ಈ ಸಂಕಲನದಲ್ಲಿ ಏನ್ ಅನಂತಕ್ಕೆ ಒಂದಕ್ಕೆ ಸಮಾನವಾಗಿರುತ್ತದೆ ಹೌದು ಹೌದು ಸರಿಪಡಿಸಿ ಆದ್ದರಿಂದ ಇದು ಅನಂತವಾಗಿರಬೇಕು ಹೌದು ಅಲ್ಲಿ ಎತ್ತಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಏನ್ ತುಂಬಾ ಉತ್ತಮವಾದ ಮೇಲೆ ಸಾರಾಂಶ ಹೌದು ನಾನು ಇಲ್ಲಿ ಇಲ್ಲ ವಿದ್ಯಾರ್ಥಿ ಸರ್ ಹೌದು ವಿದ್ಯಾರ್ಥಿ ಈಗ ಆ ಸರಣಿಯ ಪರಿಹಾರವು ಗೆ ಒಮ್ಮುಖವಾಗುತ್ತದೆಯೇ ಅದು ನಿಖರವಾಗಿ ಒಮ್ಮುಖವಾಗುತ್ತದೆ ವಿದ್ಯಾರ್ಥಿ ಅಥವಾ ನೀವು ಯಾವಾಗ ಮಾಡುತ್ತೀರಿ ಅದಕ್ಕೆ ಯಾವುದೇ ಮೌಲ್ಯವಿಲ್ಲದ ಕಾರಣ ಅನಂತ ಸರಣಿಯ ಮೊತ್ತ ಹೌದು ವಿದ್ಯಾರ್ಥಿ ಫೋರಿಯರ್ ಸರಣಿ ಆದ್ದರಿಂದ ಫೋರಿಯರ್ ಸರಣಿ ಆದ್ದರಿಂದ ನೀವು ಸೀಮಿತ ಸಂಖ್ಯೆಯ ಪದಗಳನ್ನು ಇಟ್ಟುಕೊಂಡರೆ ಅದು ನಿಜವಾಗಿ ಸಮನಾಗಿರುವುದಿಲ್ಲ ಆದರೆ ಈ ಪದಗಳು ಅವು ಇಳಿತವಾಗಲು ಪ್ರಾರಂಭಿಸುವುದನ್ನು ನೀವು ನೋಡಬಹುದು ಮತ್ತು ನೀವು ಉನ್ನತ ಮತ್ತು ಹೆಚ್ಚಿನದಕ್ಕೆ ಹೋದಾಗ ಒಂದು ಇದೆ ಮತ್ತು ಅವು ಇಳಿತವಾಗಲು ಪ್ರಾರಂಭಿಸುತ್ತವೆ ಗ್ರೀನ್ನ ಕಾರ್ಯದ ಕುರಿತು ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸುತ್ತೇವೆ ನಾವು 1 ಡಿ ಗ್ರೀನ್ನ ಕಾರ್ಯಗಳನ್ನು ನೋಡಿದ್ದೇವೆ ಆದ್ದರಿಂದ ನಾವು 2 ಡಿ ಗ್ರೀನ್ನ ಕಾರ್ಯಗಳಿಗೆ ಹೋಗುವ ಮೊದಲು ನಾನು ಈಗ ಏನು ಮಾಡುತ್ತೇನೆಂದರೆ ಗ್ರೀನ್ನ ಕಾರ್ಯಗಳು ಸಾಮಾನ್ಯವಾಗಿ ಪಾಲಿಸುವ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಹೇಳಲು ನಾನು ಬಯಸುತ್ತೇನೆ ಆದ್ದರಿಂದ ಇದು ನಿನ್ನೆ ತರಗತಿಯಿಂದಲೇ ನಾವು ಹೊಂದಿದ್ದ ಗ್ರೀನ್ನ ಕಾರ್ಯವಾಗಿದೆ ಆದ್ದರಿಂದ ನಾವು ನಕ್ಷೆಯನ್ನು ಮಾಡುವಾಗ ಇದು ನಿಮಗೆ ತಿಳಿದಿರುವಂತೆ ಇದು ಈ ಎಕ್ಸ್ ನ ಅವಿಭಾಜ್ಯದಂತೆ ಕಾಣುತ್ತದೆ ಮತ್ತು ಇದು ನನ್ನ ಎಕ್ಸ್ ಅವಿಭಾಜ್ಯ ಮತ್ತು ಆದ್ದರಿಂದ ನೀವು ಗಮನಿಸುವ ಕೆಲವು ಸಾಮಾನ್ಯ ಗುಣಲಕ್ಷಣಗಳಿವೆ ಆದ್ದರಿಂದ ಮೊದಲನೆಯದು ನಾವು ಗ್ರೀನ್ನ ಕಾರ್ಯದ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತಿರುವ ಗ್ರೀನ್ನ ಕಾರ್ಯ ಆದ್ದರಿಂದ ನಾನು ಏಕರೂಪದ ಭೇದಾತ್ಮಕ ಸಮೀಕರಣವನ್ನು ನೋಡಿದರೆ ಸರಿ ಏಕರೂಪದ ಭೇದಾತ್ಮಕ ಸಮೀಕರಣ ಎಂದರೆ ಬಲಬದಿ ವಿದ್ಯಾರ್ಥಿ ಶೂನ್ಯ ಶೂನ್ಯ ಸರಿ ಆದ್ದರಿಂದ ಈ ಗ್ರೀನ್ನ ಕಾರ್ಯವು ಅದನ್ನು ಸರಿಯಾಗಿ ತೃಪ್ತಿಪಡಿಸುತ್ತದೆ ಈ ಕಾರ್ಯವನ್ನು ನಾವು ಪಡೆದ ರೀತಿ ಮೂಲತಃ ನಾವು ಬಿಂದುವನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ನಾವು ಸರಿಯಾದ್ದನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳಬಹುದೇ ಆದ್ದರಿಂದ ಏಕರೂಪದ ಭೇದಾತ್ಮಕ ಸಮೀಕರಣವು ಗ್ರೀನ್ನ ಕಾರ್ಯದಿಂದ ತೃಪ್ತಿಗೊಂಡಿದೆ ಸಾಮಾನ್ಯವಾಗಿ ನೀವು ಅದನ್ನು ಹೇಗೆ ಸರಿಯಾಗಿ ನಿರ್ಮಿಸುತ್ತೀರಿ ಎಂಬುದು ಕ್ರಿಯೆಯ ಸ್ವರೂಪವನ್ನು ನೋಡುವುದರಿಂದ ನೀವು ಗೆ ಸಂಬಂಧಿಸಿದಂತೆ ಸಮ್ಮಿತಿ ಗುಣಲಕ್ಷಣಗಳೆಂದು ಏನಾದರೂ ಹೇಳಬಹುದು ನಾನು x ಮತ್ತು ಅನ್ನು ಎಲ್ಲೆಡೆಯೂ ಪರಸ್ಪರ ವಿನಿಮಯ ಮಾಡಿಕೊಂಡರೆ ನಾನು ಅದೇ ಕಾರ್ಯವನ್ನು ಹೌದು ಎಂದು ಪಡೆಯುತ್ತೇನೆ ಏಕೆಂದರೆ ನಿದರ್ಶನ 1 ನಿದರ್ಶನ 2 ಆಗುತ್ತದೆ ನಿದರ್ಶನ 2 ನಿದರ್ಶನ 1 ಆಗುತ್ತದೆ ಮತ್ತು ನಾನು ಅದೇ ವಿಷಯವನ್ನು ಪಡೆಯುತ್ತೇನೆ ಆದ್ದರಿಂದ ಇದು x ಮತ್ತು ಸರಿ ಸಂಬಂಧಿಸಿದಂತೆ ಸಮಾನತೆ ಹೊಂದಿರುತ್ತದೆ ನಾವು ಹೇಳಿದ ಇನ್ನೊಂದು ವಿಷಯವೆಂದರೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅದು ತೃಪ್ತಿಗೊಂಡಿದೆ ನಮ್ಮಲ್ಲಿ ಯಾವ ರೀತಿಯ ಗಡಿ ಪರಿಸ್ಥಿತಿಗಳಿವೆ ಗಡಿ ಪರಿಸ್ಥಿತಿಗಳು ಏಕರೂಪದ್ದಾಗಿತ್ತು ಕೆಲವು ಅರ್ಥದಲ್ಲಿ ದಾರವನ್ನು ಎರಡೂ ತುದಿಗಳಲ್ಲಿ ಜೋಡಿಸಲಾಗಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಇದು ಏಕರೂಪದ ಗಡಿ ಸ್ಥಿತಿಯಂತಿದೆ ಅಲ್ಲಿ ಕ್ಷೇತ್ರವು ಸ್ಥಳಾಂತರಗೊಳ್ಳುತ್ತದೆ ಎರಡೂ ತುದಿಗಳಲ್ಲಿ ಶೂನ್ಯವಾಗಿರುತ್ತದೆ ಆದ್ದರಿಂದ ಇದು ಏಕರೂಪದ ಗಡಿ ಪರಿಸ್ಥಿತಿಗಳನ್ನು ಸರಿಪಡಿಸುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಮೂರು ಷರತ್ತುಗಳು ಇನ್ನೊಂದು ಷರತ್ತು ಸರಿ ನಾವು ನಾಲ್ಕು ಅಸ್ಥಿರಗಳನ್ನು ಹೊಂದಿದ್ದೇವೆ ಮತ್ತು ಎಲ್ಲಾ ನಾಲ್ಕು ಅಸ್ಥಿರಗಳನ್ನು ತೊಡೆದುಹಾಕಲು ನಾವು ಬಳಸಿದ ನಾಲ್ಕನೇ ತಂತ್ರ ವಿದ್ಯಾರ್ಥಿ ನಿರಂತರತೆ ನಿರಂತರತೆ ಬಲ ಆದ್ದರಿಂದ ಇದು ನಿರಂತರ ಮತ್ತು ಎಂದು ನಾವು ಹೇಳಬಹುದು ಇದು ವಿಭಿನ್ನವಾಗಿದೆಯೇ ವಿದ್ಯಾರ್ಥಿ ಭೇದಾತ್ಮಕ ಸಮೀಕರಣ ಮತ್ತು x ಹೊರತುಪಡಿಸಿ ಎಲ್ಲಾ ಅಂಶಗಳನ್ನು ತೃಪ್ತಿಪಡಿಸುತ್ತದೆ ಅದು ಮೊದಲ ಅಂಶ ಹೌದು ವಿದ್ಯಾರ್ಥಿ ಇದು ಎಲ್ಲೆಡೆ ಇಲ್ಲ ನನ್ನ ಪ್ರಕಾರ ಏಕತ್ವದ ಹಂತದಲ್ಲಿ ಸ್ವಲ್ಪ ಸಮಸ್ಯೆಗಳಿವೆ ಬಲ ಬದಿಯು ಅನಂತವಾಗಿದ್ದರೆ ಎಡ ಬದಿಯ ಭಾಗದ ಬಗ್ಗೆ ನೀವು ಏನು ಹೇಳುತ್ತೀರಿ ಎಂದು ಹೇಳುವುದು ಕಷ್ಟ ಆದರೆ ಮುಂದಿನ ಉದಾಹರಣೆಯಲ್ಲಿ ನೀವು ಕೆಲವು ಸಂದರ್ಭಗಳಲ್ಲಿ ಗ್ರೀನ್ನ ಕಾರ್ಯವನ್ನು ಸಹ ನಿರ್ಮಿಸುವಿರಿ ಮತ್ತು ಅದರಲ್ಲಿ ಒಂದು ಏಕತ್ವವನ್ನು ಹೊಂದಿರುತ್ತದೆ ಮತ್ತು ಅದು ಉಳಿದ ಗುಣಲಕ್ಷಣಗಳನ್ನು ಪಾಲಿಸುತ್ತದೆ ಮತ್ತು ಅದು ಸಮಸ್ಯೆಯನ್ನು ಅವಲಂಬಿಸಿರುತ್ತದೆ ಮತ್ತು ಹೌದು ಇದು ಇತರ ಭಾಗವಾಗಿದೆ ಅದು ನಿರಂತರವಾಗಿದೆ ಆದರೆ ಭೇದಾತ್ಮಕ ಹಕ್ಕಲ್ಲ ಆದ್ದರಿಂದ ನಾವು ಹೇಳಬಹುದು ಉದಾಹರಣೆಗೆ ಗೆ ಸರಿ ಇದೆ ನನ್ನ ಪ್ರಕಾರ ಇವುಗಳು ನಮಗೆ ದೊರೆತ ಗ್ರೀನ್ನ ಕಾರ್ಯದ ಸ್ವರೂಪ ಮತ್ತು ನಾವು ಅದನ್ನು ಹೇಗೆ ಪಡೆದುಕೊಂಡಿದ್ದೇವೆ ಎಂಬುದನ್ನು ನೋಡುವ ಮೂಲಕ ನೀವು ಪಡೆಯಬಹುದಾದ ಸರಳವಾದ ಅವಲೋಕನವಾಗಿದೆ ಇದು ನೀವು ಇಲ್ಲಿಯವರೆಗೆ ಏನು ಮಾಡಿದ್ದೀರಿ ಎಂಬುದರ ವಿಮರ್ಶೆ ಅಥವಾ ಸಾರಾಂಶದಂತಿದೆ ಆದ್ದರಿಂದ ಇದು ಒಂದು ಆಯಾಮದ ಗ್ರೀನ್ನ ಕಾರ್ಯದ ಸರಳ ಪ್ರಕರಣವಾಗಿದೆ ಒಳಗೊಂಡಿರುವ ಯಾವುದೇ ಸ್ಥಿರಾಂಕಗಳನ್ನು ಕಂಡುಹಿಡಿಯುವಲ್ಲಿ ನಮಗೆ ಹೆಚ್ಚು ತೊಂದರೆ ಇರಲಿಲ್ಲ